ನಾವು ಇಂದು ನಿಯೋಜನೆ 4 ಅನ್ನು ಪರಿಹರಿಸುತ್ತೇವೆ ಇದು ಡೈಎಲೆಕ್ಟ್ರಿಕ್ಸ್ ಮತ್ತು ಕೆಲವು ಮ್ಯಾಗ್ನೆಟೋಸ್ಟಾಟಿಕ್ಸ್ ಸಮಸ್ಯೆಗೆ ಸಂಬಂಧಿಸಿದೆ ಆದ್ದರಿಂದ ಇದರಲ್ಲಿನ ಮೊದಲ ಸಮಸ್ಯೆಯೆಂದರೆ ಒಂದು ಪಾಯಿಂಟ್ ಚಾರ್ಜ್ ಇದು ಡೈಎಲೆಕ್ಟ್ರಿಕ್ಸ್ಗೆ ಇಮೇಜ್ ಸಮಸ್ಯೆಗೆ ಸಂಬಂಧಿಸಿದೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ 1 ಒಂದು ಪಾಯಿಂಟ್ ಚಾರ್ಜ್ q ಡೈಎಲೆಕ್ಟ್ರಿಕ್ಸ್ ಸೆಮಿ ಇನ್ಫೈನೈಟ್ ಸ್ಲ್ಯಾಬ್ನ ಮುಂದೆ ಇರುತ್ತದೆ ಸೆಮಿ ಇನ್ಫೈನೈಟ್ ಎಂದರೆ ಅದು ಈ ಬದಿಯಲ್ಲಿ ಮೈನಸ್ ಇನ್ಫಿನಿಟಿವರೆಗೆ ಹೋಗುತ್ತದೆ ಮತ್ತು ಅದರ ಮುಂದೆ d ದೂರದಲ್ಲಿ ಚಾರ್ಜ್ q ಇದೆ ಈ ವಸ್ತುವಿನ ಡೈಎಲೆಕ್ಟ್ರಿಕ್ಸ್ ಸ್ಥಿರಾಂಕವು k ಆಗಿದೆ ಸಮತಲವನ್ನು y z ಪ್ಲೇನ್ ಎಂದು ತೆಗೆದುಕೊಳ್ಳಿ ಆದ್ದರಿಂದ ಈ ಪ್ಲೇನ್ ಕಪ್ಪು ಪ್ಲೇನ್ y z ಪ್ಲೇನ್ಗಳಾಗಿ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಈ ದಿಕ್ಕು x ದಿಕ್ಕು ಪ್ರದೇಶದಲ್ಲಿ x 0 ಕ್ಕಿಂತ ಹೆಚ್ಚಿನ ಪೊಟೆಂಶಿಯಲ್ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ಆದ್ದರಿಂದ ನೀವು ಈ ಪ್ರದೇಶದಲ್ಲಿ ಪೊಟೆಂಶಿಯಲ್ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ನಾವು x ನಲ್ಲಿ q 1 ರ ಇಮೇಜ್ ಚಾರ್ಜ್ ಅನ್ನು ಮೈನಸ್ d ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಚಿತ್ರದ ಚಾರ್ಜ್ q 1 ಅನ್ನು ಎದುರು ಭಾಗದಲ್ಲಿ d ದೂರದಲ್ಲಿ ಇರಿಸುತ್ತಿದ್ದೇವೆ ಆದ್ದರಿಂದ ಇದು ಚಾರ್ಜ್ q 1 ಆಗಿದೆ ಆದ್ದರಿಂದ ಪಾಯ್ಸನ್ ಸಮೀಕರಣವು x 0 ಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ತೃಪ್ತಿಗೊಂಡಿದೆ ಮತ್ತು ಈ ಪ್ರದೇಶದಲ್ಲಿ ಇತರ ಪ್ರದೇಶದಲ್ಲಿ ಪೊಟೆಂಶಿಯಲ್ ಮತ್ತು ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ನಾವು ಇಲ್ಲಿ ಚಾರ್ಜ್ q 2 ಅನ್ನು ಹಾಕುತ್ತೇವೆ ಮತ್ತು ಈ ಪ್ರದೇಶದಲ್ಲಿ ಪೊಟೆಂಶಿಯಲ್ ಮತ್ತು ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವುದು ಆದ್ದರಿಂದ ಅಗತ್ಯವಿರುವ ಗಡಿ ಪರಿಸ್ಥಿತಿಗಳನ್ನು ಪೂರೈಸಲು ಆಸಕ್ತಿಯ ಪ್ರದೇಶದಲ್ಲಿ ಯಾವುದೇ ಚಾರ್ಜ್ ಇಲ್ಲ ಎಂದು ನಮಗೆ ಏನು ಬೇಕು ಆದ್ದರಿಂದ ನಾವು ಈಗ ಏನು ಮಾಡಬೇಕೆಂದು ನೋಡೋಣ ಇದು ಡೈಎಲೆಕ್ಟ್ರಿಕ್ಸ್ ಮಾಧ್ಯಮವಾಗಿದೆ ಆದ್ದರಿಂದ 2 ಗಡಿ ಪರಿಸ್ಥಿತಿಗಳಿವೆ ಗಡಿ ಪರಿಸ್ಥಿತಿಗಳು D ಲಂಬವಾಗಿ ನಿರಂತರವಾಗಿರುತ್ತವೆ ಮತ್ತು E ಸಮಾನಾಂತರವು ನಿರಂತರವಾಗಿರುತ್ತದೆ ಮತ್ತು ಈ 2 ಗಡಿ ಷರತ್ತುಗಳನ್ನು ಪೂರೈಸಲು ನಾವು 2 ಅಪರಿಚಿತರನ್ನು ಪರಿಚಯಿಸಿದ್ದೇವೆ q 1 ಮತ್ತು q 2 ಆದ್ದರಿಂದ ಈಗ ನಾವು ಈ ಡೈಎಲೆಕ್ಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ಮೇಲ್ಮೈಯಿಂದ d ದೂರದಲ್ಲಿ ಚಾರ್ಜ್ q ಇರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ q 1 ಚಾರ್ಜ್ ಆಗುತ್ತದೆ ಈ ಭಾಗವು ಡೈಎಲೆಕ್ಟ್ರಿಕ್ಸ್ ಕಾನ್ಸ್ಟಂಟ್ k ಅನ್ನು ಹೊಂದಿದೆ ನಂತರ ಈ 2 ಚಾರ್ಜ್ಗಳಿಂದಾಗಿ ವಿದ್ಯುತ್ ಕ್ಷೇತ್ರ ಮತ್ತು ಈ ವಿದ್ಯುತ್ ಕ್ಷೇತ್ರವು x ಕ್ಕಿಂತ ಹೆಚ್ಚು ಅಥವಾ 0 ಗೆ ಸಮನಾಗಿರುವ ಪ್ರದೇಶದಲ್ಲಿ ಮಾತ್ರ ಇರುತ್ತದೆ ಇದು ಈ ಪ್ರದೇಶದಲ್ಲಿ ಮಾತ್ರ ಮಾನ್ಯವಾಗಿರುತ್ತದೆ ಕ್ಷೇತ್ರ E ಡ್ಯೂ ಟು q ಫೀಲ್ಡ್ ಪ್ಲಸ್ ಡ್ಯೂ ಟು ಫೀಲ್ಡ್ q 1 ಆಗಿರುತ್ತದೆ ಮತ್ತು ಈ ಇಂಟರ್ಫೇಸ್ನಲ್ಲಿ ನಾವು ಫೀಲ್ಡ್ ಮತ್ತು D ನಲ್ಲಿ ಮಾತ್ರ ಆಸಕ್ತಿ ಹೊಂದಿರುವ ಗಡಿ ಪರಿಸ್ಥಿತಿಗಳನ್ನು ಗಮನಿಸಿ ಆದ್ದರಿಂದ ನಾವು ಅದನ್ನು ಇಲ್ಲಿ ಲೆಕ್ಕಾಚಾರ ಮಾಡುತ್ತೇವೆ ನಾವು y ಮತ್ತು z ದೂರದಲ್ಲಿ ಲೆಕ್ಕ ಹಾಕುತ್ತೇವೆ ಈ ಹಂತದಲ್ಲಿ x ಹೇಗಾದರೂ 0 ಆಗಿದೆ ಆದ್ದರಿಂದ ಇಲ್ಲಿ q ಯಿಂದ ವಿದ್ಯುತ್ ಫೀಲ್ಡ್ 1 ಓವರ್ 4 pi ಎಪ್ಸಿಲಾನ್ 0 q ಆಗಿರುತ್ತದೆ ನಾವು ಪಾಯಿಂಟ್ y j ಪ್ಲಸ್ z k ಅನ್ನು ನೋಡುತ್ತಿದ್ದೇವೆ ಮತ್ತು q ಕಾರಣ x ಅಕ್ಷದ ಮೇಲೆ D ನಲ್ಲಿ x ನಲ್ಲಿದೆ ಆದ್ದರಿಂದ ಇದು D i ಡಿವೈಡೆಡ್ ಬೈ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ರೈಸ್ ಟು 3 ಬೈ 2 q 1 ಚಾರ್ಜ್ನಿಂದ q ಪ್ಲಸ್ ಕ್ಷೇತ್ರವು q 1 ಟೈಮ್ಸ್ y j ಪ್ಲಸ್ z k ಪ್ಲಸ್ d i ಆಗಿರುತ್ತದೆ ಏಕೆಂದರೆ ಇದು ಮೈನಸ್ d ನಲ್ಲಿ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪ್ಲಸ್ D ಸ್ಕ್ವೇರ್ ಟು 3 ಬೈ 2 ಅದು x ಈಗ 0 ಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿನ ಫೀಲ್ಡ್ ಆಗಿದೆ E 14π0 q yjzk diy2z2d232 14π0 q1 yjzkdiy2z2d232 for x≥0 ಈ ಸಂದರ್ಭದಲ್ಲಿ x ಗಿಂತ ಕಡಿಮೆ ಅಥವಾ 0 ಕ್ಕೆ ಸಮನಾಗಿರುವ ಪ್ರದೇಶಕ್ಕೆ ಹೇಗೆ ನಾವು ಬಲಭಾಗದಲ್ಲಿ q 2 ಚಾರ್ಜ್ ಇದ್ದಂತೆ ಚಾರ್ಜ್ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಫೀಲ್ಡ್ಗಳು x ಈಗ 0 ಕ್ಕಿಂತ ಕಡಿಮೆ ಆದ್ದರಿಂದ ಈ ಭಾಗದಲ್ಲಿ ಆದರೆ ಇನ್ನೂ ಮೇಲ್ಮೈಯಲ್ಲಿ 1 ಓವರ್ 4 pi ಎಪ್ಸಿಲಾನ್ 0 q 2 yj ಪ್ಲಸ್ zk ಮೈನಸ್ di ಡಿವೈಡೆಡ್ ಬೈ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ರೈಸ್ ಟು 3 ಬೈ 2 ಮತ್ತು ಇದು x ಗಿಂತ ಕಡಿಮೆ ಅಥವಾ 0 ಗೆ ಸಮನಾದ ಪ್ರದೇಶಗಳಿಗೆ ಮಾನ್ಯವಾಗಿರುವ ಕ್ಷೇತ್ರವಾಗಿದೆ E 14π0 q2 yjzk diy2z2d232 for x≤0 ಈಗ ನಾವು ಗಡಿ ಷರತ್ತುಗಳನ್ನು ಅನ್ವಯಿಸಬೇಕಾಗಿದೆ ಗಡಿ ಪರಿಸ್ಥಿತಿಗಳು D ಲಂಬವಾಗಿ ಒಂದೇ ಎಂದು ಹೇಳುತ್ತವೆ ಆದ್ದರಿಂದ ಈ ಮೇಲ್ಮೈಗೆ D ಲಂಬವಾಗಿ x ದಿಕ್ಕಿನಲ್ಲಿ x 0 ಕ್ಕಿಂತ ಕಡಿಮೆ ಇರುತ್ತದೆ D ಎಂಬುದು k ಟೈಮ್ಸ್ E x ಆಗಿರುತ್ತದೆ ಇದು 1 ಓವರ್ 4 pi ಎಪ್ಸಿಲಾನ್ 0 q 2 ಟೈಮ್ಸ್ ಮೈನಸ್ d ಓವರ್ ಡಿಸ್ಟೆನ್ಸ್ ಸ್ಕ್ವೇರ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ರೈಸ್ ಟು 3 ಬೈ 2 ಟೈಮ್ಸ್ k ಆಗಿದೆ ಮತ್ತು x ಗಿಂತ ಹೆಚ್ಚು ಅಥವಾ 0 ಬದಿಗೆ ಸಮಾನವಾಗಿರುವ D ಲಂಬವಾಗಿ ಕೇವಲ E x ಆಗಿರುತ್ತದೆ ಇದು ಬ್ರಾಕೆಟ್ಗಳಲ್ಲಿ 1 ಓವರ್ 4 pi ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ಮೈನಸ್ q d ಪ್ಲಸ್ q 1 d 1 ಓವರ್ ಡಿಸ್ಟೆನ್ಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪ್ಲಸ್ D ಸ್ಕ್ವೇರ್ರೈಸ್ ಟು 3 ಬೈ 2 ಮತ್ತು ಈ 2 ಸಮಾನವಾಗಿರಬೇಕು ನಾನು ಅವುಗಳನ್ನು ಸಮಾನಗೊಳಿಸಿದರೆ ಕೆಲವು ಷರತ್ತುಗಳನ್ನು ರದ್ದುಗೊಳಿಸೋಣ 1 ಓವರ್ 4 pi ಎಪ್ಸಿಲಾನ್ 0 ರದ್ದುಗೊಳ್ಳುತ್ತದೆ ಆದ್ದರಿಂದ For x≤0 DkEx k4π0 q2 y2z2d232 For x≥0 DEx 14π0 qdq1d 1y2z2d232 ಆದ್ದರಿಂದ ಡಿಸ್ಟೆನ್ಸ್ ಮಾಡುತ್ತದೆ ಮತ್ತು ನಾವು ಉಳಿದಿದ್ದೇವೆ ನಾನು 2 ಬದಿಗಳಲ್ಲಿ D ಅನ್ನು ಲಂಬವಾಗಿ ಮಾಡಿದರೆ ನಾನು ಮೈನಸ್ k q 2 ಅನ್ನು ಬಿಟ್ಟುಬಿಡುತ್ತೇನೆ ಅದು ಮೈನಸ್ q ಪ್ಲಸ್ q 1 ಗೆ ಸಮನಾಗಿರುತ್ತದೆ ಅದು ನನ್ನ ಸಮೀಕರಣ 1 ಆಗಿದೆ kq2 qq1 q2qq1 equ 2 equ 1 ⟹q2k12q q22k1q q1q2 q2k1 1q 1 kk1q k 1k1q ಮತ್ತು ಇನ್ನೊಂದು ಸಮೀಕರಣವು E ಸಮಾನಾಂತರವಾಗಿದೆ ಮತ್ತು ಅದು ತಕ್ಷಣವೇ ನನಗೆ q ಅನ್ನು ನೀಡುತ್ತದೆ ಮತ್ತು q 1 ಈಗ q 2 ಗೆ ಸಮನಾಗಿರುತ್ತದೆ ಇದು ನನ್ನ ಸಮೀಕರಣ 2 ಆಗಿದೆ ಈಗ ನಾವು ಈ 2 ಸಮೀಕರಣಗಳನ್ನು ಬಹಳ ಸುಲಭವಾಗಿ ಪರಿಹರಿಸಬಹುದು ನಾನು ಸಂಖ್ಯೆ 2 ರಿಂದ ಸಂಖ್ಯೆ 1 ಅನ್ನು ಕಳೆದರೆ ಇದು ನನಗೆ q 2 k ಪ್ಲಸ್ 1 ಈಕ್ವಲ್ಸ್ 2 q ಅಥವಾ q 2 ಈಕ್ವಲ್ಸ್ 2 ಓವರ್ k ಪ್ಲಸ್ 1 q ಗೆ ಸಮಾನವಾಗಿರುತ್ತದೆ ಮತ್ತು ಇದರಿಂದ ನಾನು q 1 ಅನ್ನು ಲೆಕ್ಕ ಹಾಕಬಹುದು ಅದು q 2 ಮೈನಸ್ q ಗೆ ಸಮನಾಗಿರುತ್ತದೆ ಇದು 2 k ಪ್ಲಸ್ 1 ಮೈನಸ್ 1 q ಗೆ ಸಮಾನವಾಗಿರುತ್ತದೆ ಇದು 1 ಮೈನಸ್ k k ಪ್ಲಸ್ 1 q ಅಥವಾ ಮೈನಸ್ k ಮೈನಸ್ 1 k ಪ್ಲಸ್ 1 q ಗಮನಿಸಿದರೆ k 1 ಗೆ ಸಮನಾಗಿದ್ದರೆ ಅಂದರೆ ಡೈಎಲೆಕ್ಟ್ರಿಕ್ಸ್ ಮಾಧ್ಯಮವು ಇರುವುದಿಲ್ಲ ನಂತರ q 2 ಈಗ q ಆಗಿ ಹೊರಹೊಮ್ಮುತ್ತದೆ ಮತ್ತು q 1 ಈಗ 0 ಆಗಿ ಹೊರಬರುತ್ತದೆ ವಿದ್ಯುತ್ ಕ್ಷೇತ್ರದ ಬಗ್ಗೆ ಹೇಗೆ ಈಗ ನಾನು ವಿದ್ಯುತ್ ಕ್ಷೇತ್ರವನ್ನು ಯೋಜಿಸಲು ಬಯಸಿದರೆ ಇಲ್ಲಿ q ಆದ್ದರಿಂದ x ಗಿಂತ ಕಡಿಮೆ ಅಥವಾ 0 ಕ್ಕೆ ಸಮನಾಗಿರುವ ಪ್ರದೇಶದಲ್ಲಿನ ವಿದ್ಯುತ್ ಕ್ಷೇತ್ರವು q ಇರುವ ಅದೇ ಹಂತದಲ್ಲಿ ಚಾರ್ಜ್ ಕುಳಿತಿರುವಂತೆ ಇರುತ್ತದೆ ಆದರೆ ಇದು 2 ಓವರ್ k ಪ್ಲಸ್ 1 ಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಆದ್ದರಿಂದ ಕ್ಷೇತ್ರ ರೇಖೆಗಳು q ನ ಸ್ಥಾನದಿಂದ ಹೊರಹೊಮ್ಮುವ ನೇರ ರೇಖೆಗಳಂತೆ ಕಾಣಿಸುತ್ತದೆ ಕ್ಷೇತ್ರ ರೇಖೆಗಳು x ಈಗ 0 ಕ್ಕಿಂತ ಕಡಿಮೆ 0 ಈಗ x ಗಿಂತ 0 ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಹೇಗೆ ಕಾಣಿಸುತ್ತವೆ ಅದು ಈ ಪ್ರದೇಶವಾಗಿದೆ ಇಲ್ಲಿ q ಕುಳಿತಿರುವಂತೆ ಚಾರ್ಜ್ ಇದೆ ಮತ್ತು ಇಲ್ಲಿ ಮೈನಸ್ q ಕುಳಿತುಕೊಂಡಿರುವುದು ಮೈನಸ್ ಅಥವಾ q 1 ಇದು ಮೈನಸ್ k ಮೈನಸ್ 1 ಓವರ್ k ಪ್ಲಸ್ 1 q ಗೆ ಸಮಾನವಾಗಿರುತ್ತದೆ k 1 ರ ಸಮೀಪದಲ್ಲಿದ್ದರೆ ಅದು ತುಂಬಾ ಕಡಿಮೆ ಚಾರ್ಜ್ ಆಗಿದೆ ಆದರೆ ಅದು ವಿದ್ಯುತ್ ಕ್ಷೇತ್ರಕ್ಕೆ ಸ್ವಲ್ಪ ವಕ್ರತೆಯನ್ನು ನೀಡುತ್ತದೆ ಮತ್ತು ಆದ್ದರಿಂದ ಈ ಬದಿಯಲ್ಲಿರುವ ವಿದ್ಯುತ್ ಕ್ಷೇತ್ರದ ರೇಖೆಗಳು ಈ ರೀತಿ ಕಾಣುತ್ತವೆ ಏಕೆಂದರೆ ಅವು ತಿರುಗುತ್ತವೆ ನೆಗೆಟಿವ್ ಚಾರ್ಜ್ ಅನ್ನು ಚಾರ್ಜ್ ಮಾಡಲು ಆದ್ದರಿಂದ ಸಮಸ್ಯೆ 1 ರಲ್ಲಿ ಕ್ಷೇತ್ರ ಸಾಲುಗಳು ಈ ರೀತಿ ಕಾಣುತ್ತವೆ ಮುಂದೆ ನಾವು ಸಮಸ್ಯೆ 2 ಅನ್ನು ಪರಿಹರಿಸುತ್ತೇವೆ ಅದು ಘನ ಅನಂತ ಉದ್ದದ ಸಿಲಿಂಡರ್ z ಅಕ್ಷದ ಉದ್ದಕ್ಕೂ ಅಕ್ಷವನ್ನು ಹೊಂದಿದೆ ಎಂದು ಹೇಳುತ್ತದೆ ಆದ್ದರಿಂದ ಇಲ್ಲಿ ಘನವಾದ ಅನಂತ ಉದ್ದದ ಸಿಲಿಂಡರ್ ಆಗಿದೆ z ಅಕ್ಷದ ಮೇಲೆ ಅಕ್ಷವಿದ್ದರೆ ಮತ್ತು ಅದು ಧ್ರುವೀಕರಣ p ಅನ್ನು ಹೊಂದಿದ್ದು ಅದು x ದಿಕ್ಕಿನಲ್ಲಿ p ನಾಟ್ಗೆ ಸಮನಾಗಿರುತ್ತದೆ ಮತ್ತು ಡೈಎಲೆಕ್ಟ್ರಿಕ್ನೊಳಗಿನ ಸ್ಥಳಾಂತರ ವೆಕ್ಟರ್ ವ್ಯಾಖ್ಯಾನದಿಂದ ಸ್ಥಳಾಂತರ ವೆಕ್ಟರ್ ಈಗ epsilon 0 E ಪ್ಲಸ್ p ಅಲ್ಲಿ E ಎಂಬುದು ವಿದ್ಯುತ್ ಕ್ಷೇತ್ರವಾಗಿದೆ ಈ ಧ್ರುವೀಕರಣದ ಕಾರಣದಿಂದಾಗಿ ವಿದ್ಯುತ್ ಕ್ಷೇತ್ರವನ್ನು ನಾವು ಈಗಾಗಲೇ ಹಲವು ಬಾರಿ ಲೆಕ್ಕ ಹಾಕಿದ್ದೇವೆ ಈ ಧ್ರುವೀಕರಣದ ಕಾರಣದಿಂದ ಮೈನಸ್ p ಓವರ್ 2 ಎಪ್ಸಿಲಾನ್ 0 ಎಂದು ನೀಡಲಾಗಿದೆ ಮತ್ತು ಆದ್ದರಿಂದ D ಗಾಗಿ ಉತ್ತರವು ಮೈನಸ್ p ಓವರ್ 2 ಪ್ಲಸ್ p ಆಗಿರುತ್ತದೆ ಅದು p ಓವರ್ 2 ಗೆ ಸಮಾನವಾಗಿರುತ್ತದೆ ಅದು ನಮ್ಮ ಉತ್ತರವು p 0 ಓವರ್ 2 x ಗೆ ಸಮಾನವಾಗಿರುತ್ತದೆ PP0x D 0E PE P20D P2P P2 P2 x ಮುಂದಿನ ಸಮಸ್ಯೆ ಸಂಖ್ಯೆ 3 ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಅನ್ನು z ಅಕ್ಷಕ್ಕೆ ಲಂಬವಾಗಿ ಇರಿಸಲಾಗಿದೆ ಆದ್ದರಿಂದ ಇವು ದೊಡ್ಡ ಫಲಕಗಳಾಗಿವೆ ಆದ್ದರಿಂದ ನಾವು ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಬಹುದು ಮತ್ತು ಇದು 2 ಡೈಎಲೆಕ್ಟ್ರಿಕ್ಸ್ ಸ್ಲಾಬ್ಗಳನ್ನು ಒಂದು ಬದಿಯಲ್ಲಿ ಡೈಎಲೆಕ್ಟ್ರಿಕ್ಸ್ ಕಾನ್ಸ್ಟಂಟ್ k 1 ಮತ್ತು ಇನ್ನೊಂದು ಬದಿಯಲ್ಲಿ ಡೈಎಲೆಕ್ಟ್ರಿಕ್ಸ್ ಕಾನ್ಸ್ಟಂಟ್ k 2 ಅನ್ನು ಹೊಂದಿರುತ್ತದೆ ಡೈಎಲೆಕ್ಟ್ರಿಕ್ಸ್ ಇಂಟರ್ಫೇಸ್ನಲ್ಲಿನ ಗಡಿ ಪರಿಸ್ಥಿತಿಗಳು ಯಾವುವು ಎಂಬ ಅಂಚಿನ ಪರಿಣಾಮಗಳನ್ನು ನಿರ್ಲಕ್ಷಿಸುವುದು ನಾವು ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಿದರೆ ಕೆಪಾಸಿಟರ್ ಚಾರ್ಜ್ ಆಗಿರುವಾಗ ವಿದ್ಯುತ್ ಕ್ಷೇತ್ರವು ಪ್ಲೇಟ್ಗಳಿಗೆ ಲಂಬವಾಗಿರುತ್ತದೆ ಆದ್ದರಿಂದ ಬೌಂಡರಿ ಸ್ಥಿತಿಯು ಸೈಡ್ 1 ರಲ್ಲಿ E z ಆಗಿರುತ್ತದೆ ಅದು ಸೈಡ್ 2 ನಲ್ಲಿ E z ಆಗಿರುತ್ತದೆ ಅದು ಗಡಿ ಸ್ಥಿತಿಯಾಗಿದೆ Ez1Ez2 ಈಗ ಪ್ರಶ್ನೆ ಸಂಖ್ಯೆ 4 ಅನ್ನು ಪರಿಹರಿಸೋಣ ಒಂದು ಗೋಳವು ಧ್ರುವೀಕರಣವನ್ನು ಹೊಂದಿರುತ್ತದೆ p ಈಕ್ವಲ್ಸ್ p ನಾಟ್ z ಆದ್ದರಿಂದ ಇಲ್ಲಿ ಗೋಳವಿದೆ ಇದು ಧ್ರುವೀಕರಣದ p ಈಕ್ವಲ್ಸ್ p ನಾಟ್ z ಅನ್ನು ಒಯ್ಯುತ್ತದೆ ಈ ಸಮಭಾಜಕದ ಹೊರಭಾಗದಲ್ಲಿ z ಗೆ ಲಂಬವಾಗಿರುವ ಸಮತಲದಲ್ಲಿ ವಿದ್ಯುತ್ ಕ್ಷೇತ್ರವಾಗಿದೆ ಆದ್ದರಿಂದ ನಾವು ಅದರ ಸಮಭಾಜಕದ ಹೊರಗಿನ ವಿದ್ಯುತ್ ಕ್ಷೇತ್ರವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಅಂದರೆ ಕೆಂಪು ಬಣ್ಣದಿಂದ ತೋರಿಸಿರುವ ಈ ಹಂತದಲ್ಲಿ ನಾವು ವಿದ್ಯುತ್ ಕ್ಷೇತ್ರವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ನಾನು ಅದನ್ನು ಸ್ಪಷ್ಟವಾಗಿ ಲೆಕ್ಕಾಚಾರ ಮಾಡಬಹುದು ಅಥವಾ ಗಡಿ ಪರಿಸ್ಥಿತಿಗಳನ್ನು ಬಳಸಬಹುದು ಈ ಗೋಳಕ್ಕೆ ಒಳಗಿನ ವಿದ್ಯುತ್ ಕ್ಷೇತ್ರವು ವಿರುದ್ಧ ದಿಕ್ಕಿನಲ್ಲಿದೆ ಎಂದು ನನಗೆ ತಿಳಿದಿದೆ ಮತ್ತು ಒಳಗೆ ವಿದ್ಯುತ್ ಕ್ಷೇತ್ರವನ್ನು ಮೈನಸ್ p ಓವರ್ 3 ಎಪ್ಸಿಲಾನ್ 0 ಈಕ್ವಲ್ಸ್ E ಎಂದು ನೀಡಲಾಗಿದೆ ಇದು ಈ ಸಂದರ್ಭದಲ್ಲಿ ಮೈನಸ್ p 0 ಓವರ್ 3 ಎಪ್ಸಿಲಾನ್ 0 z ಮತ್ತು ಈ ವಿದ್ಯುತ್ ಕ್ಷೇತ್ರವು ಇಲ್ಲಿ ಗಡಿಯುದ್ದಕ್ಕೂ ನಿರಂತರವಾಗಿರುತ್ತದೆ ಏಕೆಂದರೆ ಈ ಹಂತದಲ್ಲಿ ಸಮಭಾಜಕವು ಸ್ಪರ್ಶಕ ವಿದ್ಯುತ್ ಕ್ಷೇತ್ರವಾಗಿದೆ ಆದ್ದರಿಂದ E ಹೊರಗಿನ E ಒಳಗಿನ E ಯಂತೆಯೇ ಇರುತ್ತದೆ ಮತ್ತು ಇದು E ನಿಂದ ಬರುತ್ತದೆ ಸಮಾನಾಂತರವು ನಿರಂತರವಾಗಿರುತ್ತದೆ ಮತ್ತು ಇದು ತಕ್ಷಣವೇ ನಿಮಗೆ ಮೈನಸ್ p ಓವರ್ 3 ಎಪ್ಸಿಲಾನ್ 0 z ಗೆ ಸಮಾನವಾಗಿರುತ್ತದೆ ಸ್ಪಷ್ಟ ಲೆಕ್ಕಾಚಾರದ ಮೂಲಕ ಈ ಉತ್ತರವನ್ನೂ ಪಡೆಯೋಣ E P30 P030 zEoutside EinsideEoutside P030 z ಸ್ಪಷ್ಟ ಲೆಕ್ಕಾಚಾರದಲ್ಲಿ ಈ ಗೋಳದ ಮಧ್ಯದಲ್ಲಿ ದ್ವಿಧ್ರುವಿ p ಈಕ್ವಲ್ಸ್ 4 pi ಬೈ 3 r ಕ್ಯೂಬ್ಡ್ p ನಿಂದ ಹೊರಗಿನ ಕ್ಷೇತ್ರವು E ಎಂದು ನಮಗೆ ತಿಳಿದಿದೆ ಆದ್ದರಿಂದ ಕ್ಷೇತ್ರದ ಹೊರಗೆ ಕೇಂದ್ರದಲ್ಲಿ ದ್ವಿಧ್ರುವಿ p ಇರುವಂತೆಯೇ ಇರುತ್ತದೆ ಮತ್ತು ಈ ಕಾರಣದಿಂದಾಗಿ ವಿದ್ಯುತ್ ಕ್ಷೇತ್ರವು 1 ಓವರ್ 4 pi ಎಪ್ಸಿಲಾನ್ 0 3 p ಡಾಟ್ r r ಯುನಿಟ್ ವೆಕ್ಟರ್ ಮೈನಸ್ p ಡಿವೈಡೆಡ್ ಬೈ r ಕ್ಯುಬೆಡ್ ಎಂದು ನನಗೆ ತಿಳಿದಿದೆ ಈ ಸಂದರ್ಭದಲ್ಲಿ r ಯುನಿಟ್ ವೆಕ್ಟರ್ z ಗೆ ಲಂಬವಾಗಿರುವ ದಿಕ್ಕಿನಲ್ಲಿದೆ ಆದ್ದರಿಂದ p ಡಾಟ್ r ಪದವು 0 ಆಗಿರುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು 1 ಓವರ್ 4 pi ಎಪ್ಸಿಲಾನ್ 0 r ಮೌಲ್ಯವು r ಕ್ಯೂಬ್ ಟೈಮ್ಸ್ ಮೈನಸ್ 4 ಬೈ pi 3 r ಕ್ಯೂಬ್ p ಆಗಿದೆ ಅದು ಧ್ರುವೀಕರಣವಾಗಿದೆ ಈಗ ನಾವು ಪದಗಳನ್ನು ರದ್ದುಗೊಳಿಸೋಣ r ಕ್ಯೂಬ್ ರದ್ದು 4 pi ರದ್ದು ಮತ್ತು ನಾನು ಮೈನಸ್ p ಓವರ್ 3 ಎಪ್ಸಿಲಾನ್ 0 ಜೊತೆಗೆ ಉಳಿದಿದ್ದೇನೆ ವಾಸ್ತವವಾಗಿ ನಾವು ಗಡಿ ಸ್ಥಿತಿಯನ್ನು ಬಳಸಿಕೊಂಡು ಪಡೆದ ಉತ್ತರ rr Pr3 14π0 r3× 4π3R3P P30 ಮುಂದಿನ ಸಮಸ್ಯೆಯಲ್ಲಿ R ತ್ರಿಜ್ಯದ ಡೈಎಲೆಕ್ಟ್ರಿಕ್ಸ್ ಗೋಳದ ಮಧ್ಯದಲ್ಲಿ ಪಾಯಿಂಟ್ ಚಾರ್ಜ್ q ಅನ್ನು ಇರಿಸಲಾಗಿದೆಯೇ ಎಂದು ಕೇಳಲಾಗುತ್ತದೆ ಆದ್ದರಿಂದ ಇದು ಡೈಎಲೆಕ್ಟ್ರಿಕ್ಸ್ ಕಾನ್ಸ್ಟಂಟ್ k ಯ ಡೈಎಲೆಕ್ಟ್ರಿಕ್ಸ್ ಗೋಳವಾಗಿದೆ ಮತ್ತು ಅದರ ಮಧ್ಯದಲ್ಲಿ ನಾವು ಚಾರ್ಜ್ q ಅನ್ನು ಹೊಂದಿದ್ದೇವೆ ಸಂಭಾವ್ಯತೆ ಏನು ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡಲು E ಅನ್ನು ಲೆಕ್ಕಾಚಾರ ಮಾಡಲು ನಾನು ಮೊದಲು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇನೆ ಡೈಎಲೆಕ್ಟ್ರಿಕ್ಸ್ ಉಪಸ್ಥಿತಿಯಲ್ಲಿ ನಾವು ಗಾಸ್ ಕಾನೂನಿನ ಮೂಲಕ ಹೋಗುತ್ತೇವೆ ಇದು del ಡಾಟ್ D ಎಂಬುದು rho ಫ್ರೀಗೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ rho ಫ್ರೀ ಕೇಂದ್ರದಲ್ಲಿ ಕುಳಿತಿರುವ ಈ ಪಾಯಿಂಟ್ ಚಾರ್ಜ್ನಿಂದ ಮಾತ್ರ ಉದ್ಭವಿಸುತ್ತದೆ ಆದ್ದರಿಂದ ನಾನು D d vಯ ಡೈವರ್ಜೆನ್ಸ್ನ ವಾಲ್ಯೂಮ್ ಇಂಟಿಗ್ರಲ್ ಮಾಡಿದರೆ ಅದು ಇಂಟಿಗ್ರಲ್ rho free dv ಆಗಿರುತ್ತದೆ ಇದು ಡೈವರ್ಜೆನ್ಸ್ ಪ್ರಮೇಯದಿಂದ ಇಂಟೆಗ್ರಾಲ್ D ಡಾಟ್ d s ಆಗಿದ್ದು ಇದು rho free dv ಗೆ ಸಮನಾಗಿರುತ್ತದೆ ಮತ್ತು ಇದು ನನಗೆ ನೀಡುತ್ತದೆ ಏಕೆಂದರೆ ಸಮ್ಮಿತಿಯ ಮೂಲಕ ಗೋಳಾಕಾರದ ಸಮ್ಮಿತಿ ಇರುತ್ತದೆ D ಮಾತ್ರ ರೇಡಿಯಲ್ ಆಗಿರುತ್ತದೆ ಆದ್ದರಿಂದ D ಎಲ್ಲಾ ರೇಡಿಯಲ್ ಆಗಿದೆ ಆದ್ದರಿಂದ ಈ D ಡಾಟ್ d s ನನಗೆ D ಟೈಮ್ಸ್ 4 pi r ಸ್ಕ್ವೇರ್ Q ಗೆ ಸಮಾನವಾಗಿರುತ್ತದೆ ಅಥವಾ D ಮ್ಯಾಗ್ನಿಟ್ಯೂಡ್ q ಓವರ್ 4 pi r ಸ್ಕ್ವೇರ್ ಆಗಿದೆ ನೀವು ವೆಕ್ಟರ್ ಅನ್ನು ತೆಗೆದುಕೊಂಡರೆ ಅದು ರೇಡಿಯಲ್ ದಿಕ್ಕಿನಲ್ಲಿರುತ್ತದೆ ಅದು ನನ್ನ D ಆಗಿದೆ 4πr2QD Q4πr2 r ಮತ್ತು ಇದರಿಂದ ನಾನು ಇಲ್ಲಿ ವಿದ್ಯುತ್ ಕ್ಷೇತ್ರವನ್ನು ನನ್ನ ಗೋಳ ಎಂದು ಲೆಕ್ಕ ಹಾಕಬಹುದು ಮತ್ತು ನಾವು ಈಗಾಗಲೇ D ಅನ್ನು q ಓವರ್ 4 pi r ಸ್ಕ್ವೇರ್ r ಗೆ r ಗೆ ಸಮಾನವಾಗಿ R ಗಿಂತ ಕಡಿಮೆ ಲೆಕ್ಕಾಚಾರ ಮಾಡಿದ್ದೇವೆ D ಎಂಬುದು k ಟೈಮ್ಸ್ E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರ E Q ಆಗಿರುತ್ತದೆ ರೇಡಿಯಲ್ ದಿಕ್ಕಿನಲ್ಲಿ ಎಪ್ಸಿಲಾನ್ 0 ಓವರ್ 4 pi r ಸ್ಕ್ವೇರ್ 1 ಓವರ್ k ಇರುತ್ತದೆ ಮತ್ತು R ಗಿಂತ ಹೆಚ್ಚಿರುವ r ಗೆ D ಈಗ ಎಪ್ಸಿಲಾನ್ 0 E ಹೊರತು ಬೇರೇನೂ ಅಲ್ಲ ವೆಕ್ಟರ್ ಚಿಹ್ನೆ ಕೂಡ ಉತ್ತಮವಾಗಿದೆ ಆದ್ದರಿಂದ E ರೇಡಿಯಲ್ ದಿಕ್ಕಿನಲ್ಲಿ q ಓವರ್ 4 pi ಎಪ್ಸಿಲಾನ್ 0 r ಸ್ಕ್ವೇರ್ ಗೆ ಹೋಗುತ್ತದೆ E ಗಡಿರೇಖೆಯಾದ್ಯಂತ ಸ್ಥಗಿತಗೊಂಡಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ನಾನು E r ಅನ್ನು r ನೊಂದಿಗೆ ಪ್ಲ್ಯಾಟ್ ಮಾಡಬೇಕಾದರೆ ಇಲ್ಲಿ r ಈಕ್ವಲ್ಸ್ r ಆಗಿದೆ ಡೈಎಲೆಕ್ಟ್ರಿಕ್ಸ್ ಇಲ್ಲದಿದ್ದರೆ ಕ್ಷೇತ್ರವು ಹೀಗೆ ಹೋಗುತ್ತಿತ್ತು ಎಂದು ನೋಡೋಣ ಆದಾಗ್ಯೂ ಡೈಎಲೆಕ್ಟ್ರಿಕ್ನಿಂದಾಗಿ ಒಳಭಾಗವು ಸ್ವಲ್ಪ ಕಡಿಮೆಯಾಗಿದೆ ಅದು k ಯ ಅಂಶದಿಂದ ಕಡಿಮೆಯಾಗುತ್ತದೆ ಮತ್ತು ಆದ್ದರಿಂದ ಇದು k ಯ ಅಂಶದಿಂದ ಕಡಿಮೆಯಾಗಿದೆ ಹೀಗಾಗಿ ವಿದ್ಯುತ್ ಕ್ಷೇತ್ರವು ಸ್ಥಗಿತಗೊಳ್ಳುತ್ತದೆ ಏಕೆಂದರೆ ಅದರ ಮೇಲಿನ ಮೇಲ್ಮೈ ಚಾರ್ಜ್ನಿಂದ ಸ್ಥಗಿತಗೊಳ್ಳುತ್ತದೆ r≤R Dk0EE 1kQ4π0 r2r rR D 0E E 1kQ4π0 r2r ಈಗ ವಿಭವವನ್ನು ಲೆಕ್ಕಾಚಾರ ಮಾಡಲು ಮೈನಸ್ ಚಿಹ್ನೆಯೊಂದಿಗೆ v ಯ ಗ್ರೇಡ್ E ಗೆ ಸಮಾನವಾಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ r ಗಿಂತ ಹೆಚ್ಚಿನ R ಗೆ ನನ್ನಲ್ಲಿ ಮೈನಸ್ dv ಬೈ dr ಈಕ್ವಲ್ಸ್ q ಓವರ್ 4 pi ಎಪ್ಸಿಲಾನ್ 0 r ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ ಮತ್ತು v ಅನ್ನು ಇನ್ಫಿನಿಟಿ ಟು 0 ಆಗಿರುತ್ತದೆ ಇದನ್ನು ಇಂಟಿಗ್ರೇಟ್ ಮಾಡುವುದು ಸುಲಭವಾಗಿದೆ ನೀವು ಇದನ್ನು ಹಲವು ಬಾರಿ ಮಾಡಿದ್ದೀರಿ ಪಾಯಿಂಟ್ ಚಾರ್ಜ್ಗಳಿಗೆ q ಓವರ್ v 4 pi ಎಪ್ಸಿಲಾನ್ 0 r ಲೆಸ್ ಧ್ಯಾನ್ ಈಕ್ವಲ್ ಟು R ಗೆ ಸಮಾನವಾಗಿರುತ್ತದೆ ನಾವು ಮತ್ತೆ ಮೈನಸ್ dv ಓವರ್ dr ಈಕ್ವಲ್ಸ್ E ಇದು ಈಗ q ಓವರ್ 4 pi ಎಪ್ಸಿಲಾನ್ 0 k r ಸ್ಕ್ವೇರ್ ಆಗಿದೆ ಹಾಗಾಗಿ ನಾನು dv ಯನ್ನು ಕ್ಯಾಪಿಟಲ್ R ಗೆ ಸಂಯೋಜಿಸಿದರೆ ಅದು q ಓವರ್ 4 pi ಎಪ್ಸಿಲಾನ್ 0 k ಇಂಟಿಗ್ರಲ್ D r ಓವರ್ r ಸ್ಕ್ವೇರ್ r ನಿಂದ ಕ್ಯಾಪಿಟಲ್ R ಗೆ ಸಮನಾಗಿರುತ್ತದೆ ಮತ್ತು ಇದು q ಓವರ್ 4 pi ಎಪ್ಸಿಲಾನ್ 0 k 1 ಓವರ್ r r ಕ್ಯಾಪಿಟಲ್ R ಈಕ್ವಲ್ಸ್ v ಅಟ್ r ಮೈನಸ್ v ಅಟ್ r ಗೆ ಸಮಾನವಾಗಿರುತ್ತದೆ V ErR ∂V∂r Q4π0 r2 V0 V Q4π0 r r≤R ∂V∂rE Q4π0k r2 rRdV Q4π0krRdrr2 VR Vr Q4π0k 1rrR Q4π0k1R 1r VrVR Q4π0kRQ4π0kr Q4π0R Q4π0kRQ4π0kr Q4π0 1kr1R 1kR Q4π01krk 1kR ಆದ್ದರಿಂದ ನಾನು r ನಲ್ಲಿ R ಮೈನಸ್ v ಅಟ್ r ಗೆ ಸಮಾನವಾಗಿರುತ್ತದೆ r ಲೆಸ್ ಧ್ಯಾನ್ ಈಕ್ವಲ್ ಟು r ಈಕ್ವಲ್ಸ್ q ಓವರ್ 4 pi ಎಪ್ಸಿಲಾನ್ 0 k 1 ಓವರ್ r ಮೈನಸ್ 1 ಓವರ್ r ಆದ್ದರಿಂದ v ಆಫ್ r ಈಕ್ವಲ್ಸ್ v ಆಫ್ ಕ್ಯಾಪಿಟಲ್ R ಮೈನಸ್ q ಓವರ್ 4 pi ಎಪ್ಸಿಲಾನ್ 0 k r ಪ್ಲಸ್ q ಓವರ್ 4 pi ಎಪ್ಸಿಲಾನ್ 0 k r ಆಗಿದೆ ಇದನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಏಕೆಂದರೆ ಅನಂತತೆಗೆ ಸಂಬಂಧಿಸಿದಂತೆ v ಆಫ್ r ಈಕ್ವಲ್ಸ್ 4 pi ಎಪ್ಸಿಲಾನ್ 0 r ಮೈನಸ್ Q ಓವರ್ 4 pi ಎಪ್ಸಿಲಾನ್ 0 k R ಪ್ಲಸ್ q ಓವರ್ 4 pi ಎಪ್ಸಿಲಾನ್ 0 k r ಗೆ ಸಮಾನವಾಗಿರುತ್ತದೆ ಎಂದು ನನಗೆ ತಿಳಿದಿದೆ ನಂತರ ಅದನ್ನು q ಓವರ್ 4 pi ಎಪ್ಸಿಲಾನ್ 0 ಅನ್ನು ಹೊರತೆಗೆದು ಬರೆಯಬಹುದು ನನ್ನ ಬಳಿ 1 ಓವರ್ k r ಪ್ಲಸ್ 1 ಓವರ್ r ಮೈನಸ್ 1 ಓವರ್ k R ಇದೆ ಮತ್ತು ಅದು ನಿಮ್ಮ ಉತ್ತರ ನಾವು ಅದನ್ನು ಮತ್ತಷ್ಟು ಸರಳಗೊಳಿಸೋಣ q ಓವರ್ 4 pi ಎಪ್ಸಿಲಾನ್ 0 1 ಓವರ್ k r ಪ್ಲಸ್ 1 ಓವರ್ r ಮೈನಸ್ 1 ಓವರ್ k R r ಸ್ಮಾಲ್ r ಕ್ಯಾಪಿಟಲ್ R ಸಮನಾಗಿದ್ದರೆ ಈ ಪದವು ರದ್ದುಗೊಳ್ಳುತ್ತದೆ ಮತ್ತು ನೀವು 1 ಓವರ್ r ಅನ್ನು ಪಡೆಯುತ್ತೀರಿ ಅದು ಸರಿಯಾಗಿರಬೇಕು ನಾನು ನಿಮಗೆ ನೀಡಿದ ಸಮಸ್ಯೆಯಲ್ಲಿ ನಿಯೋಜನೆಯಲ್ಲಿ ಈ ಚಿಹ್ನೆಯನ್ನು ತಪ್ಪಾಗಿ ನೀಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈಗ ಅದನ್ನು ಸರಿಪಡಿಸಿ